ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ನಾವು ಇಲ್ಲಿಯವರೆಗೆ ಕಲಿತದ್ದನ್ನು ಈಗ ಸಂಕ್ಷಿಪ್ತಗೊಳಿಸೋಣ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಬಗ್ಗೆ ನಾವು ಇಲ್ಲಿಯವರೆಗೆ ಕಲಿತದ್ದು ಏನೆಂದರೆ ಅವುಗಳು ಒಂದನ್ನು ಪೂರೈಸುವ ವಿದ್ಯುತ್ ಕ್ಷೇತ್ರವು ಗಾಸ್ ನಿಯಮವನ್ನು ಪೂರೈಸುತ್ತದೆ ಅಂದರೆ ವಿದ್ಯುತ್ ಕ್ಷೇತ್ರದ ▽ E ρ ε0 ಎಂದು ನೀಡಲಾಗುತ್ತದೆ ಅಲ್ಲಿ ρ ವಿದ್ಯುತ್ ಚಾರ್ಜ್ ಸಾಂದ್ರತೆಯಾಗಿದೆ ಆಯಸ್ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸುವುದರಿಂದ ಉಂಟಾಗುವ ವಿದ್ಯುತ್ ಕ್ಷೇತ್ರದ ಸುರುಳಿಯ ಬಗ್ಗೆ ನಾವು ಕಲಿತಿದ್ದೇವೆ ಇದು ಫ್ಯಾರಡೆ ನಿಯಮವಾಗಿದೆ ▽ × E dBdt ಎಂಬುದನ್ನು ನೆನಪಿನಲ್ಲಿಡಿ ಮೂರನೆಯದಾಗಿ ನಾವು ▽ × B ಅನ್ನು ಕಲಿತಿದ್ದೇವೆ ಮತ್ತು ನಾನು ಫ್ರೀ ಸ್ಪೇಸ್ ಬಗ್ಗೆ ಮಾತನಾಡುತ್ತಿದ್ದೇನೆ ನಿರ್ವಾತದಲ್ಲಿ ಯಾವುದೇ ಮಾಧ್ಯಮವು ▽ × B μ0 J ಗೆ ಸಮನಾಗಿರುತ್ತದೆ ಇದು ಬಯೋ ಸಾವರ್ಟ್ ನಿಯಮ ಎಂದು ನೀವು ಹೇಳಬಹುದು ಮತ್ತು ಅಂತಿಮವಾಗಿ ದನ್ನು ಪೂರೈಸುವ ವಿದ್ಯುತ್ ಕ್ಷೇತ್ರವು ಗಾಸ್ ನಿಯಮವನ್ನು ಪೂರೈಸುತ್ತದೆ ಅಂದರೆ ವಿದ್ಯುತ್ ಕ್ಷೇತ್ರದ ▽ B 0 ಎಂದು ನಾವು ಕಲಿತಿದ್ದೇವೆ ಇದು ಯಾವುದೇ ಕಾಂತೀಯ ಏಕಧ್ರುವಗಳಿಲ್ಲ ಎಂಬುದಕ್ಕೆ ಸಂಬಂಧಿಸಿದೆ ಕಾಂತಕ್ಷೇತ್ರವು ಯಾವಾಗಲೂ ದ್ವಿಧ್ರುವಿಯಂತೆ ಕಾರ್ಯನಿರ್ವಹಿಸುವ ಪ್ರಸ್ತುತ ಲೂಪ್ನಿಂದ ಹೊರಬರುತ್ತದೆ ಒಂದು ರೀತಿಯಲ್ಲಿ ನೀವು ಇದನ್ನು ಕರೆಯಬಹುದು ನಾನು ಅದನ್ನು ಉಲ್ಲೇಖಗಳಲ್ಲಿ ಇರಿಸುತ್ತೇನೆ ಕಾಂತೀಯ ಕ್ಷೇತ್ರಕ್ಕಾಗಿ ಗಾಸ್ ನಿಯಮವನ್ನು ನಾವು ಈ ನಾಲ್ಕು ವಿಷಯಗಳನ್ನು ಕಲಿತಿದ್ದೇವೆ ನೀವು ಎರಡು ಮತ್ತು ಮೂರು ಸಮೀಕರಣವನ್ನು ನೋಡಿದರೆ ನೀವು ಕಾಣುವ ಈ ಸಮೀಕರಣಗಳನ್ನು ಹೋಲಿಕೆ ಮಾಡೋಣ ಆದ್ದರಿಂದ ನಾನು ಎರಡು ಮತ್ತು ಮೂರು ಸಮೀಕರಣವನ್ನು ಅಕ್ಕಪಕ್ಕದಲ್ಲಿ ಬರೆಯುತ್ತೇನೆ ▽ × E dBdt ಗೆ ಸಮನಾಗಿರುತ್ತದೆ ಇದು μ0 J ಆಗಿರುವ ಮೊದಲ ಸಮೀಕರಣದಲ್ಲಿ ▽ × E ನಲ್ಲಿರುವ ಎರಡು ಸಮೀಕರಣಗಳನ್ನು ನೋಡಿ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರದಿಂದ ಉಂಟಾಗುವ ಕ್ಷೇತ್ರ ಆದರೆ ಮೂಲಭೂತವಾಗಿ ಸಂಬಂಧಿಸಿರುವ ಯಾವುದೇ ಕರೆಂಟ್ ಪದವಿಲ್ಲ ಯಾವುದೇ ಕಾಂತೀಯ ಪ್ರವಾಹವಿಲ್ಲ ಮ್ಯಾಗ್ನೆಟಿಕ್ ಮೊನೊಪೋಲ್ ಇಲ್ಲ ಅಥವಾ ಉಚಿತ ಮ್ಯಾಗ್ನೆಟಿಕ್ ಚಾರ್ಜ್ ಇಲ್ಲ ಆದ್ದರಿಂದ ಕರೆಂಟ್ ಇಲ್ಲ ಹಾಗಾಗಿ ಕರೆಂಟ್ ನಿಂದ ಏನೂ ಬರುತ್ತಿಲ್ಲ ಮತ್ತೊಂದೆಡೆ ▽ × B ಸೂತ್ರದ ಸುರುಳಿಯಲ್ಲಿ ನಾನು ವಿದ್ಯುತ್ ಪ್ರವಾಹದಿಂದ ಹೊರಬರುವ ಕಾಂತೀಯ ಕ್ಷೇತ್ರವನ್ನು ಹೊಂದಿದ್ದೇನೆ ಆದಾಗ್ಯೂ ನಾನು ವಿದ್ಯುತ್ ಕ್ಷೇತ್ರವನ್ನು ಹೊಂದಿದ್ದೇನೆ ಅದು ಸಮಯದೊಂದಿಗೆ ಬದಲಾಗುತ್ತದೆ ಇಲ್ಲಿ ಅಸಿಮ್ಮೆಟ್ರಿಯಾಗಿರುವ ಕಾಂತೀಯ ಕ್ಷೇತ್ರವನ್ನು ಹುಟ್ಟುಹಾಕುವ ಮತ್ತೊಂದು ಪದವು ಇಲ್ಲಿ ಇರಬಹುದೇ ಯಾವುದೇ ಕಾಂತೀಯ ಧ್ರುವಗಳಿಲ್ಲದ ಕಾರಣ ▽ × E ಸಮೀಕರಣದ ಈ ಸಮೀಕರಣದ ಸುರುಳಿಯಲ್ಲಿ ಯಾವುದೇ ಪ್ರವಾಹದ ಅನುಪಸ್ಥಿತಿಯನ್ನು ನಾನು ವಿವರಿಸಬಲ್ಲೆ ಆದರೆ dE dt ಪದವು ಇಲ್ಲಿ ಇರಬಾರದು ಎಂಬುದಕ್ಕೆ ಯಾವುದೇ ಕಾರಣವಿಲ್ಲ ಇದು ನಿಜವಾಗಿಯೂ ಅಸ್ತಿತ್ವದಲ್ಲಿರಬೇಕು ಮತ್ತು ಅದನ್ನು ಸ್ಥಳಾಂತರ ಕರೆಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಮ್ಯಾಕ್ಸ್ವೆಲ್ ಪರಿಚಯಿಸಿದರು ಮತ್ತು ಅದು ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ವಿವರಿಸುವ ಸಂಪೂರ್ಣ ಸಮೀಕರಣಗಳನ್ನು ಪೂರ್ಣಗೊಳಿಸುತ್ತದೆ ಎಂದು ನಾವು ಈಗ ತೋರಿಸುತ್ತೇವೆ ಆದ್ದರಿಂದ ನಾನು ಬಯೋ ಸಾವರ್ಟ್ ನಿಯಮದೊಂದಿಗೆ ಪ್ರಾರಂಭಿಸುತ್ತೇನೆ ನೀವು ಸ್ಥಿರವಾದ ಪ್ರವಾಹಗಳನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಸ್ಥಿರವಾದ ಪ್ರವಾಹಗಳು ಕಾಲಾನಂತರದಲ್ಲಿ ಬದಲಾಗುವುದಿಲ್ಲ ಅಂದರೆ ▽ J 0 ಆಗಿತ್ತು ನಾವು ಅದನ್ನು ಎಲ್ಲೋ ಸರಿಯಾಗಿ ಬಳಸುತ್ತೇವೆ ಮತ್ತು ಸೂತ್ರವು ನನಗೆ ▽ × B μ0 J ಗೆ ಸಮಾನವಾಗಿದೆ ಎಂದು ನನಗೆ ನೀಡಿತು ನೀವು ಆ ಉಪನ್ಯಾಸಕ್ಕೆ ಹಿಂತಿರುಗಿ ಹೋದರೆ ಈ ಸೂತ್ರವನ್ನು ವ್ಯುತ್ಪತ್ತಿ ಮಾಡುವಾಗ ▽ J ≠ 0 ಗೆ ಅನುಪಾತದಲ್ಲಿರುವ ಒಂದು ಪದವಿದೆ ಎಂದು ನೀವು ಗಮನಿಸಬಹುದು ಈ ಸ್ಥಿರ ಪ್ರವಾಹದಿಂದಾಗಿ ನಾವು 0 ಎಂದು ಹೇಳಿದ್ದೇವೆ ಆ ಪದವು 0 ಸರಿಯಾಗಿಲ್ಲದಿದ್ದರೆ ಆದ್ದರಿಂದ ▽ J 0 ಗೆ ಸಮಾನವಾಗಿಲ್ಲದಿದ್ದರೆ ಅದು dρ dt ಗೆ ಸಮನಾಗಿರುತ್ತದೆ ಅಲ್ಲಿ ρ ಚಾರ್ಜ್ ಸಾಂದ್ರತೆಯಾಗಿದೆ ಮತ್ತು ಈ ಪದವು ಗಾಸ್ ನ ನಿಯಮವನ್ನು ಬಳಸುವುದರಿಂದ d dt ε0 E ಅನ್ನು ನೀಡುತ್ತದೆ ಹಾಗಾಗಿ ನಾನು ▽ × B ಅನ್ನು ತೆಗೆದುಕೊಂಡರೆ ಬಲಭಾಗದಲ್ಲಿ ಈ ರೀತಿಯ ಪದವಿರಬಹುದು ಆದರೆ ಕರೆಂಟ್ ಅನ್ನು ತೆಗೆದುಕೊಳ್ಳಬೇಡಿ ಸ್ಥಿರವಾಗಿರಿ ಅದು ಹೇಗೆ ಉದ್ಭವಿಸುತ್ತದೆ ಎಂಬುದನ್ನು ನಾವು ಈಗ ಇನ್ನೊಂದು ರೀತಿಯಲ್ಲಿ ನೋಡೋಣ ಮತ್ತು ಇದು ಸಂಪೂರ್ಣವಾಗಿ ಗಣಿತೀಯವಾಗಿರುತ್ತದೆ ನಾನು ನೋಡಿದರೆ ಈ ಸಮೀಕರಣ ▽ × B μ0 J ಗೆ ಸಮಾನವಾಗಿರುತ್ತದೆ ಮತ್ತು ಎರಡೂ ಬದಿಗಳಲ್ಲಿನ ಡೈವರ್ಜೆನ್ಸ್ ಅನ್ನು ತೆಗೆದುಕೊಂಡರೆ ಎರಡೂ ಬದಿಗಳ ವ್ಯತ್ಯಾಸವು ▽ J ಗೆ ಸಮಾನವಾಗಿರುತ್ತದೆ ಈಗ ಕರ್ಲ್ ಡೈವರ್ಜೆನ್ಸ್ ಗಣಿತದ ಪ್ರಕಾರ ಯಾವಾಗಲೂ 0 ಅಗಿರುರತ್ತದೆ ಈ ಪದವು ಬಲ ಎಡಭಾಗವು ಯಾವಾಗಲೂ 0 ಎಂದು ಗಣಿತವು ನಿಮಗೆ ಹೇಳುತ್ತದೆ ಮತ್ತೊಂದೆಡೆ ρ ಒಂದು ಕಾರ್ಯವಾಗಿದ್ದರೆ ಅಥವಾ ಚಾರ್ಜ್ ಸಾಂದ್ರತೆಯು ಒಂದು ಕಾರ್ಯದ ಸಮಯವಾಗಿದ್ದರೆ ಬಲಭಾಗವು μ0 dρ dt ಆಗಿರಬೇಕು ಅದನ್ನು ನಾವು ಹಿಂದೆ ಇಲ್ಲಿಯೂ ನೋಡಿದ್ದೇವೆ ಬಲಭಾಗವು 0 ಅಲ್ಲ ಮತ್ತು ಆದ್ದರಿಂದ ಈ ಸಮೀಕರಣದಲ್ಲಿ ಅಸಂಗತತೆ ಇದೆ ನಾವು ಆ ಅಸಂಗತತೆಯನ್ನು ಹೇಗೆ ತೆಗೆದುಹಾಕುತ್ತೇವೆ ಆದ್ದರಿಂದ ನಾವು ▽ × B μ0 J ಎಂದು ಬರೆಯೋಣ ಮತ್ತು ಇನ್ನೊಂದು ವೆಕ್ಟರ್ v ಅನ್ನು ಸೇರಿಸೋಣ ಅದು ▽ × B μ0 J V ಹಾಗಾಗಿ ನಾನು ಎರಡೂ ಬದಿಗಳಿಂದ ಡೈವರ್ಜೆನ್ಸ್ ತೆಗೆದುಕೊಂಡಾಗ ಉತ್ತರವು ಎರಡೂ ಬದಿಗಳಲ್ಲಿ 0 ಆಗಿರುತ್ತದೆ ಆದ್ದರಿಂದ ಗಣಿತದ ಪ್ರಕಾರ ▽ V ಗೆ ಸಮಾನವಾಗಿರುತ್ತದೆ ಆದರೆ μ0 dρ dt ▽ ಅದು ε0 μ0 d dt ▽ V ಆದ್ದರಿಂದ ಈ ಸಮೀಕರಣಗಳಿಂದ ನಾವು ▽ V ε0 μ0 dEdt 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು v ε0 μ0 dBdt ಗೆ ಸಮಾನವಾಗಿರುತ್ತದೆ ಮತ್ತು ಈ ಹೆಚ್ಚುವರಿ ಪದ ε0 dEdt ಇದು ಪ್ರಸ್ತುತ ಪದದಂತಿದೆ ಆದರೆ ಇದು ಹೆಚ್ಚುವರಿಯಾಗಿದೆ ಮತ್ತು ಇದು ಗಣಿತದ ಸ್ಥಿರತೆಯನ್ನು ಮಾಡುತ್ತದೆ ನಾವು ಈ ಹೆಚ್ಚುವರಿ ಪದವನ್ನು ಸೇರಿಸಿದ ಈ ಪದವು ▽ × B μ0 J μ0 ε0 dEdt ಅನ್ನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಡಿಸ್ಪ್ಲೇಸ್ಮೆಂಟ್ D ಎಂಬ ಈ ಪ್ರಮಾಣಕ್ಕೆ ಸಂಬಂಧಿಸಿದೆ ಇದು ಫ್ರೀ ಸ್ಪೇಸ್ ನಲ್ಲಿ ε0 ಆಗಿದೆ ಆದ್ದರಿಂದ E ಯ ವಿದ್ಯುತ್ ಕ್ಷೇತ್ರದ ▽ E ρ ε0 ಗಾಗಿ ನಾವು ಗಾಸ್ ನ ನಿಯಮವನ್ನು ಹೊಂದಿದ್ದೇವೆ ನಂತರ ನಾವು ಹೊಂದಿದ್ದೇವೆ ಅದು d B d t ಆಗಿದೆ ಮತ್ತೆ ನಾನು ಈ ಚಿಹ್ನೆಯನ್ನು ನಿಮಗೆ ನೆನಪಿಸಲು ಬಯಸುತ್ತೇನೆ B ಸಮೀಕರಣದ ಸುರುಳಿಯು ಸಮಯದೊಂದಿಗೆ ಬದಲಾಗುವುದಿಲ್ಲವೇ ಎಂಬುದನ್ನು ಸ್ಥಾಯೀವಿದ್ಯುತ್ತಿನ ಮ್ಯಾಗ್ನೆಟೋಸ್ಟಾಟಿಕ್ ಎಲ್ಲವನ್ನೂ ಈ ನಾಲ್ಕು ಸಮೀಕರಣಗಳಿಂದ ವಿವರಿಸಲಾಗಿದೆ ಆದ್ದರಿಂದ ಸಂಪೂರ್ಣ ಎಲೆಕ್ಟ್ರೋಡೈನಾಮಿಕ್ಸ್ ಶಾಸ್ತ್ರೀಯ ಎಲೆಕ್ಟ್ರೋಡೈನಾಮಿಕ್ಸ್ ಈ ನಾಲ್ಕು ಸಮೀಕರಣಗಳನ್ನು ಆಧರಿಸಿದೆ ಈ ಉಪನ್ಯಾಸದಲ್ಲಿ ಆದಾಗ್ಯೂ ನಮ್ಮ ಗಮನವು ಸ್ಥಳಾಂತರದ ಕರೆಂಟ್ ಆಗಿರುತ್ತದೆ ಏಕೆಂದರೆ ನಾವು ಇದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸ್ಥಳಾಂತರದ ಪ್ರವಾಹ ಮತ್ತು ಅದರ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನು ತೋರಿಸಲು ಮತ್ತು ಅದರ ಪರಿಣಾಮವು ಒಂದು ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಅನ್ನು ತೆಗೆದುಕೊಳ್ಳುವುದು ಒಂದು ತಂತಿಗೆ ಸಂಪರ್ಕಿತವಾಗಿದೆ ಅದು ವಿದ್ಯುತ್ I ಅನ್ನು ಬೇರೆ ರೀತಿಯಲ್ಲಿ ಹೊರಹೋಗುವಂತೆ ಮಾಡುತ್ತದೆ ಕರೆಂಟ್ ಸಮಯಕ್ಕೆ ಬದಲಾಗುತ್ತಿದ್ದರೆ ವಿದ್ಯುತ್ ಪ್ರವಾಹವು ಸಮಯಕ್ಕೆ ಬದಲಾಗುತ್ತಿದ್ದರೆ ಮೇಲ್ಮೈ ಬಲಭಾಗದಲ್ಲಿ ಸಿಗ್ಮಾ ದಲ್ಲಿ ತರಲಾದ ಚಾರ್ಜ್ ಕೂಡ ಬದಲಾಗುತ್ತದೆ ಆದ್ದರಿಂದ ಸಿಗ್ಮಾ ಅಥವಾ ಫಲಕಗಳ ಮೇಲಿನ ಮೇಲ್ಮೈ ಚಾರ್ಜ್ ಅದು ಸಂಭವಿಸಿದಲ್ಲಿ ಸಹ ಬದಲಾಗುತ್ತದೆ ಅಂದರೆ ಫಲಕಗಳ ನಡುವಿನ ವಿದ್ಯುತ್ ಕ್ಷೇತ್ರವು ಸರಿಯಾಗಿ ಬದಲಾಗುತ್ತದೆ ಆದ್ದರಿಂದ ಈ I ಸಮಯದ ಕಾರ್ಯವಾಗಿದ್ದರೆ ಏನಾಗುತ್ತದೆ ನಂತರ ಇಲ್ಲಿ ಈ ವಿದ್ಯುತ್ ಕ್ಷೇತ್ರ E ಸಮಯದ ಕಾರ್ಯವಾಗುತ್ತದೆ ಮತ್ತು ಇದರರ್ಥ ಸಮಯಕ್ಕೆ ಸಂಬಂಧಿಸಿದಂತೆ E ಯ ಭಾಗಶಃ ವ್ಯುತ್ಪನ್ನವು 0 ಅಲ್ಲ ಎಂದು ತಕ್ಷಣವೇ ಸೂಚಿಸುತ್ತದೆ ಪ್ಲೇಟ್ಗಳ ನಡುವೆ ಸ್ಥಳಾಂತರದ ಪ್ರಸ್ತುತ ಸ್ಥಳಾಂತರದ ಪ್ರವಾಹವಿದೆ ಮತ್ತು ಅದು ಸ್ವಲ್ಪ ಪರಿಣಾಮವನ್ನು ಬೀರಬೇಕು ಏಕೆಂದರೆ ▽ × B ε0 μ0 dEdt ≠ 0 ಈಗ ನನಗೆ ತಿಳಿದಿರುವ ಕಾರಣ ▽ × B ≠ 0 ಆದರೆ ಕಾಂತೀಯ ಕ್ಷೇತ್ರವಿರುತ್ತದೆ ಆದರೂ ನೀವು ಅದನ್ನು ನಿರೀಕ್ಷಿಸುವುದಿಲ್ಲ ನಾವು ಈ ಪ್ರಮಾಣಗಳನ್ನು ಲೆಕ್ಕ ಹಾಕುತ್ತೇವೆ ಆದ್ದರಿಂದ ನಾವು ಇದನ್ನು ಸರಳತೆಗಾಗಿ ತೆಗೆದುಕೊಳ್ಳೋಣ ಈ ಪ್ಲೇಟ್ನ್ನು ವೃತ್ತಾಕಾರವಾಗಿ ತೆಗೆದುಕೊಳ್ಳೋಣ ಆದ್ದರಿಂದ ಇಲ್ಲಿ ವೃತ್ತಾಕಾರದ ಪ್ಲೇಟ್ ಇಲ್ಲಿದೆ ಇನ್ನೊಂದು ವೃತ್ತಾಕಾರದ ಪ್ಲೇಟ್ ಕರೆಂಟ್ I dQ dt A dσ dt ಸರಳತೆಗಾಗಿ ನಾವು ಇಲ್ಲಿ ಯಾವುದೇ ಪ್ರಸ್ತುತ ಹರಿಯುವ ಸಮಯವನ್ನು ನಿರ್ಲಕ್ಷಿಸುತ್ತೇವೆ ಆದ್ದರಿಂದ ವಿದ್ಯುತ್ ಪ್ರವಾಹವು ಪ್ಲೇಟ್ನಾದ್ಯಂತ ಸಮವಾಗಿ ವಿಭಜನೆಯಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ dE dt I A ಇದು ಗಾಸ್ನ ನಿಯಮದಿಂದ ತಿಳಿದಿದೆ ಇದು ▽ E ρ ε0 ರ ಈ ಕ್ರಿಯಾತ್ಮಕ ಪರಿಸ್ಥಿತಿಯಲ್ಲಿಯೂ ಸಹ ನಿಜವಾಗಿದೆ E σ ε0 ಗೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ dE dt ಏಕರೂಪವಾಗಿದೆ ಆದ್ದರಿಂದ ನಾನು ಭಾಗಶಃ ವ್ಯುತ್ಪನ್ನವನ್ನು ಬರೆಯುವ ಬಗ್ಗೆ ಚಿಂತಿಸುತ್ತಿಲ್ಲ E ಇಲ್ಲಿ ಏಕರೂಪವಾಗಿದೆ dE dt 1 ε0 A ε0 ಆದ್ದರಿಂದ ಸ್ಥಳಾಂತರದ ಪ್ರಸ್ತುತ ಸ್ಥಳಾಂತರದ ಕರೆಂಟ್ ಸಾಂದ್ರತೆ j ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಡೆನ್ಸಿಟಿ j ಇದು ವೆಕ್ಟರ್ ಆಗಿದೆ ಆದರೆ ವಿದ್ಯುತ್ ಕ್ಷೇತ್ರದ ಅದೇ ದಿಕ್ಕಿನಲ್ಲಿ ಅದರ ε0 dE dt I A ಅದೊಂದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆದ್ದರಿಂದ ಬರುತ್ತಿರುವ ಈ ಪ್ರವಾಹವು ಈ ಪ್ರದೇಶದ ಮೇಲೆ ಹರಡಿದೆ ಮತ್ತು ನಂತರ ಅದು ಹಾದುಹೋಗುತ್ತದೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಕರೆಂಟ್ IA ಮೇಲೆ ಆಗುತ್ತದೆ ಈ ಸ್ಥಳಾಂತರದ ಪ್ರವಾಹದಿಂದಾಗಿ ಕಾಂತೀಯ ಕ್ಷೇತ್ರವಿದೆ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರದ ಸಮೀಕರಣವು ▽ × B ಆಗಿದೆ ಇದು ▽ × B ε0 μ0 dEdt ಗೆ ಸಮಾನವಾಗಿರುತ್ತದೆ ಇದು ನಿಖರವಾಗಿ ನಿಯಮಿತ ಕರೆಂಟ್ನಿಂದ ಉಂಟಾಗುವ ಸಮೀಕರಣವಾಗಿದೆ ಮತ್ತು ಆದ್ದರಿಂದ ಇಲ್ಲಿ B ಕ್ಷೇತ್ರವು ವೃತ್ತಾಕಾರವಾಗಿರಲಿದೆ ಈ ರೀತಿಯಾಗಿ ಕಾಗದದಿಂದ ಹೊರಬರುವ ಕೆಳಭಾಗದಲ್ಲಿರುವ ಕಾಗದಕ್ಕೆ ಹೋಗುತ್ತದೆ ಮತ್ತು ಈ B ಕ್ಷೇತ್ರವು ಇರುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರವನ್ನು ಬದಲಾಯಿಸುವುದರಿಂದ ಪ್ಲೇಟ್ಗಳ ನಡುವೆ ಮತ್ತು ಹೊರಗೆ ಕಾಂತೀಯ ಕ್ಷೇತ್ರವನ್ನು ಉಂಟುಮಾಡುತ್ತದೆ ಅದು ಸ್ಥಳಾಂತರದ ಪ್ರವಾಹದ ಪರಿಣಾಮವಾಗಿದೆ